ಹಾಯ್ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ಅಧಿವೇಶನಕ್ಕೆ ಸುಸ್ವಾಗತ ಹೊಸ ಸೇವಾ ಅಭಿವೃದ್ಧಿ ಭಾಗ 1 ರ ಪಾಠ ಸಂಖ್ಯೆ 15 ಅನ್ನು ನಾವು ಇಲ್ಲಿ ಚರ್ಚಿಸುತ್ತೇವೆ ಇದು ಹೊಸ ಸೇವೆಗಳ ಪ್ರಕಾರಗಳನ್ನು ಒಳಗೊಂಡಿದೆ ಹೊಸ ಸೇವೆಗಳ ವೈಫಲ್ಯ ಮತ್ತು ಯಶಸ್ಸಿನ ಕಾರಣಗಳು ಮತ್ತು ಹೊಸ ಸೇವೆಗಳ ಅಭಿವೃದ್ಧಿಯ ಹಂತಗಳ ಕುರಿತು ಚರ್ಚೆಯಾಗಿದೆ ಆದ್ದರಿಂದ ನಾವು ಮೊದಲು ಹೊಸ ಸೇವೆಗಳ ಪ್ರಕಾರಗಳನ್ನು ನೋಡುತ್ತೇವೆ ಫೆಡರಲ್ ಎಕ್ಸ್ಪ್ರೆಸ್ ಖಾತರಿಪಡಿಸಿದ ರಾತ್ರಿಯ ಕೊರಿಯರ್ ವಿತರಣೆಯಂತಹ ಜಗತ್ತಿಗೆ ಹೊಸದಾದ ಆಮೂಲಾಗ್ರ ಆವಿಷ್ಕಾರಗಳು ಸ್ಪರ್ಧಾತ್ಮಕ ಉತ್ಪನ್ನಗಳಿಗೆ ಪ್ರವೇಶವನ್ನು ಹೊಂದಿರುವ ಗ್ರಾಹಕರಿಗೆ ಹೊಸ ಸೇವೆಗಳನ್ನು ನೀಡಲಾಗುತ್ತದೆ ಮೊದಲು ನೀಡಲಾಗದ ಹೊಸ ಹೊಸ ಸೇವೆಗಳನ್ನುಕಂಪನಿಯಿಂದ ಗ್ರಾಹಕರಿಗೆ ನೀಡಲಾಗುತ್ತಿದೆ ಬಾರ್ನ್ಸ್ ಮತ್ತು ನೋಬಲ್ ಪುಸ್ತಕ ಮಾರಾಟಗಾರರಂತಹ ಕಂಪನಿ ಕಾಫಿ ಸೇವೆಗಳನ್ನು ನೀಡುತ್ತಿದೆ ಹೆಚ್ಚುವರಿ ಮಾರ್ಗಗಳನ್ನು ನೀಡುವ ವಿಮಾನಯಾನ ಸಂಸ್ಥೆಯಂತಹ ಸೇವಾ ಸಾಲಿನ ವಿಸ್ತರಣೆಗಳು ಇಂಟರ್ನೆಟ್ ಸೌಲಭ್ಯಗಳೊಂದಿಗೆ ಹೋಟೆಲ್ ಕೊಠಡಿಗಳ ಸೇವಾ ಸುಧಾರಣೆಗಳನ್ನು ಹೆಚ್ಚಿಸುವಂತಹು ಸೇವಾ ಪರಿಸರದ ಬಣ್ಣವನ್ನು ಬದಲಾಯಿಸುವುದು ವೆಬ್ಸೈಟ್ ಲೋಗೋ ಇತ್ಯಾದಿಗಳಂತಹ ಶೈಲಿಯ ಬದಲಾವಣೆಗಳು ಆದ್ದರಿಂದ ಈ ಎಲ್ಲಾ 6 ರೀತಿಯ ಸೇವೆಗಳು ಹೊಸ ಸೇವೆಗಳ ಭಾಗವಾಗಿದೆ ಈಗ ನಾವು ಹೊಸ ಸೇವೆಗಳ ವೈಫಲ್ಯದ ಕಾರಣಗಳಿಗೆ ಹೋಗುತ್ತೇವೆ ರಾಬರ್ಟ್ ಕಾಪರ್ 2001 ರಲ್ಲಿ ಬರೆದಂತೆ ಹೊಸ ಉತ್ಪನ್ನಗಳು ಮತ್ತು ಸೇವೆಗಳ ವೈಫಲ್ಯಕ್ಕೆ ಪ್ರಾಥಮಿಕ ಕಾರಣಗಳು ಯಾವುದೇ ವಿಶಿಷ್ಟ ಪ್ರಯೋಜನಗಳಿಲ್ಲದಿರುವುದು ಅದು ಸೇವೆಯು ಯಾವುದೇ ವಿಶಿಷ್ಟ ಪ್ರಯೋಜನಗಳನ್ನು ನೀಡದಿರುವುದು ಸೇವೆಗಳಿಗೆ ಸಾಕಷ್ಟು ಬೇಡಿಕೆ ಇರದಿರುವುದು ಹೊಸ ಸೇವೆಗಾಗಿ ಅವಾಸ್ತವಿಕ ಮಾರುಕಟ್ಟೆಯ ಪಾಲು ಮುಂತಾದ ಕಾರ್ಯಕ್ಷಮತೆಯ ಗುರಿ ಮತ್ತು ಅದು ಅವಾಸ್ತವಿಕ ಗುರಿಗಳೊಂದಿಗೆ ನಿರ್ವಹಿಸಲು ವಿಫಲವಾಗಿದೆ ಹೊಸ ಸೇವೆ ಮತ್ತು ಸಂಸ್ಥೆಯ ಇತರ ಸೇವಾಖಾತೆಗಳ ನಡುವೆ ಕಳಪೆ ಹೊಂದಾಣಿಕೆ ಸೇವಾಪರಿಸರದ ಕಳಪೆ ಸ್ಥಳ ಹೊಸ ಸೇವೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಪರಿಚಯಿಸಲು ಸಾಕಷ್ಟು ಆರ್ಥಿಕ ಬೆಂಬಲ ಮತ್ತು ಅಗತ್ಯ ಸಮಯ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ ಹೊಸ ಸೇವೆಗಳ ಯಶಸ್ಸಿನ ಕಾರಣಗಳು ಹೆನಾರ್ಡ್ ಮತ್ತು ಸ್ಜಿಮಾನ್ಸ್ಕಿ 2001 ರ ಪ್ರಕಾರ ಹೊಸ ಸೇವೆಗಳ ಯಶಸ್ಸಿಗೆ ಪ್ರಾಥಮಿಕ ಕಾರಣವೆಂದರೆ ಹೊಸ ಸೇವೆಯು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುತ್ತದೆ ಸ್ಪರ್ಧೆಯ ಮೇಲೆ ಪ್ರಯೋಜನವನ್ನು ಹೊಂದಿದೆ ಮತ್ತು ತಾಂತ್ರಿಕವಾಗಿ ಅತ್ಯಾಧುನಿಕವಾಗಿದೆ ಹೊಸ ಸೇವೆಯು ಆರ್ ಮತ್ತು ಡಿRD ಅನ್ನು ಮೀಸಲಿಟ್ಟಿದೆ ಮಾನವ ಸಂಪನ್ಮೂಲಗಳು ಮತ್ತು ಮಾರ್ಕೆಟಿಂಗ್ ಪೂರ್ವ ಅಭಿವೃದ್ಧಿ ತಾಂತ್ರಿಕ ಮತ್ತು ಮಾರುಕಟ್ಟೆಗೆ ಇಳಿಸುವ ಪ್ರಾವೀಣ್ಯತೆಗಳ ಲಭ್ಯತೆಯನ್ನು ಹೊಸ ಸೇವಾ ಅಭಿವೃದ್ಧಿ ಮತ್ತು ವಾಣಿಜ್ಯೀಕರಣಕ್ಕಾಗಿ ಸಂಸ್ಥೆಯು ಹೊಂದಿದೆ ಮತ್ತು ಮಾರುಕಟ್ಟೆ ಹೀರಿಕೊಳ್ಳುವಅಂಗೀಕರಿಸುವ ಸಾಮರ್ಥ್ಯದ ಅಸ್ತಿತ್ವವನ್ನು ಹೊಂದಿದೆ ಈಗ ನಾವು ಹೊಸ ಸೇವಾ ಅಭಿವೃದ್ಧಿ ವ್ಯವಸ್ಥೆಯನ್ನು ನೋಡಲು ಹೋಗುತ್ತೇವೆ ಸೇವೆಗಳು ಅಮೂರ್ತವಾಗಿದೆ ಎಂದು 1984 ರಲ್ಲಿ ಬರೆದ ಪ್ರೊಫೆಸರ್ ಜಿ Shostack ಅವರ ಪ್ರಕಾರ ಹೊಸ ಸೇವಾ ಅಭಿವೃದ್ಧಿ ವ್ಯವಸ್ಥೆಯು ಈ ಕೆಳಗಿನ 4 ಗುಣಲಕ್ಷಣಗಳನ್ನು ಹೊಂದಿರಬೇಕು ಅದು ವಸ್ತುನಿಷ್ಠವಾಗಿರಬೇಕು ವ್ಯಕ್ತಿನಿಷ್ಠವಾಗಿರಬಾರದು ಇದು ಅಸ್ಪಷ್ಟವಾಗಿರಬಾರದು ಇದು ಮಾಹಿತಿಯಿಂದ ಚಾಲಿತ ಆಗಿರಬೇಕು ಅಭಿಪ್ರಾಯದಿಂದ ಚಾಲಿತವಾಗಿರಬಾರದು ಮತ್ತು ಅದು ಕ್ರಮಬದ್ಧವಾಗಿರಬೇಕು ಆದರೆ ತಾತ್ವಿಕವಾಗಿರಬಾರದು ಸೇವೆಗಳನ್ನು ಏಕಕಾಲದಲ್ಲಿ ಉತ್ಪಾದಿಸಿ ಸೇವಿಸುವುದರಿಂದ ಗ್ರಾಹಕರು ಸೇವೆಗಳ ಉತ್ಪಾದನೆ ಮತ್ತು ಬಳಕೆಯಲ್ಲಿ ಹೆಚ್ಚು ತೊಡಗುತ್ತಾರೆ ಗ್ರಾಹಕರು ಸ್ವಯಂ ಸೇವಾ ರೆಸ್ಟೋರೆಂಟ್ನಲ್ಲಿ ಸೇವೆಯನ್ನು ಸಹ ಉತ್ಪಾದಿಸುತ್ತಿದ್ದಾರೆ ಆದ್ದರಿಂದ ಉದ್ಯೋಗಿ ಮತ್ತು ಗ್ರಾಹಕ ಪ್ರತಿನಿಧಿಗಳು ಮೊದಲಿನಿಂದಲೂ ಹೊಸ ಸೇವಾ ವಿನ್ಯಾಸ ಮತ್ತು ಅಭಿವೃದ್ಧಿ ತಂಡದ ಭಾಗವಾಗಿರಬೇಕು ಉದಾಹರಣೆಗೆ ಕೆಲವು ಹೋಟೆಲ್ಗಳು ತಮ್ಮ ಹೋಟೆಲ್ ಕೋಣೆಗಳ ವಿನ್ಯಾಸದಲ್ಲಿ ವಾಸ್ತುಶಿಲ್ಪಿಗಳು ವ್ಯವಸ್ಥಾಪಕರು ಮತ್ತು ಇತರ ವೃತ್ತಿಪರರನ್ನು ಹೊರತುಪಡಿಸಿ ತಮ್ಮ ಗ್ರಾಹಕರು ಮತ್ತು ಸೇವಾ ಸಿಬ್ಬಂದಿಯನ್ನು ಒಳಗೊಂಡಿರುತ್ತವೆ ಪ್ರೊಫೆಸರ್ ಜಾನ್ ಟಿ ಗೌರ್ವಿಲ್ಲೆProfessor John T Gourville 2004 ರಲ್ಲಿ ಬರೆದರು ಯಶಸ್ವಿ ಹೊಸ ಉತ್ಪನ್ನ ಸೇವೆಗಳು ಸಾಕಷ್ಟು ಹೊಸ ಪ್ರಯೋಜನಗಳನ್ನು ನೀಡುತ್ತವೆ ಮತ್ತು ಗ್ರಾಹಕರ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಯ ಅಗತ್ಯವಿರುತ್ತದೆ ಕೆಳಗಿನ ಚಿತ್ರದಲ್ಲಿ ವಿವರಿಸಿದಂತೆ ಗೂಗಲ್ನಂತಹ ಹೊಸ ಕೊಡುಗೆಗಳು ಪ್ರಬಲವಾದ ಸರ್ಚ್ ಎಂಜಿನ್ ವಾಹನವನ್ನು ಒದಗಿಸಿದ್ದರಿಂದ ಅದು ಯಶಸ್ವಿಯಾಯಿತು ಗ್ರಾಹಕರ ಅಂತರ್ಜಾಲವನ್ನು ಹುಡುಕುವ ವಿಧಾನದಲ್ಲಿ ಯಾವುದೇ ಬದಲಾವಣೆಯ ಅಗತ್ಯವಿರಲಿಲ್ಲ ಆದ್ದರಿಂದ ಶಕ್ತಿಯುತ ಸರ್ಚ್ ಎಂಜಿನ್ ವಾಹನಕ್ಕೆ ಗ್ರಾಹಕರ ನಡವಳಿಕೆಯಲ್ಲಿ ಹೆಚ್ಚಿನ ಬದಲಾವಣೆಯ ಅಗತ್ಯವಿರಲಿಲ್ಲ ಆದರೆ ಹೆಚ್ಚಿನ ಲಾಭವನ್ನು ನೀಡಿತು ಮತ್ತು ಆದ್ದರಿಂದ ಇದು ಅತ್ಯoತ ಪ್ರಸಿದ್ಧಿ ಆಯಿತು ಉದಾಹರಣೆಗೆ ಗೂಗಲ್ ಮತ್ತೊಂದೆಡೆ ಕೆಲವು ಪ್ರಯೋಜನಗಳನ್ನು ಒದಗಿಸಿದರೆ ಮತ್ತು ಗ್ರಾಹಕರ ನಡವಳಿಕೆಯಲ್ಲಿ ಬದಲಾವಣೆ ಹೆಚ್ಚಾಗಿದ್ದರೆ ಡ್ವೊರಾಕ್ ಕೀಬೋರ್ಡ್ನಂತಹ ಖಚಿತ ವೈಫಲ್ಯಗಳ ಉದಾಹರಣೆಗಳಿವೆ ದ್ವಾರಕ್ ಕೀಬೋರ್ಡ್ ಅನ್ನು ವಿಜ್ಞಾನಿ ತಯಾರಿಸಿದ್ದಾರೆ ಮತ್ತು ಅವರು ಕೀಲಿಗಳನ್ನು ಪ್ರಯೋಗಿಸಿದರು ಮತ್ತು ಇವುಗಳು ಪ್ರಸ್ತುತ ಕ್ವೆರ್ಟಿ ಕೀಬೋರ್ಡ್ಗಿಂತ ಹೆಚ್ಚು ಪರಿಣಾಮಕಾರಿಯಾದ ಕೀಬೋರ್ಡ್ ಎಂದು ಕಂಡುಹಿಡಿದಿದೆ ಆದರೆ ಪ್ರತಿ ಟೈಪಿಸ್ಟ್ಗೆ ಮತ್ತೆ ಟೈಪಿಂಗ್ ಕಲಿಯುವುದನ್ನು ಅನಿವಾರ್ಯವಾಗಿಸಿತು ಆದ್ದರಿಂದ ಅದು ಜನಪ್ರಿಯವಾಗಲಿಲ್ಲ ಮತ್ತು ಯಶಸ್ವಿಯಾಗಲಿಲ್ಲ ನಂತರ ನಮ್ಮಲ್ಲಿ ಉದ್ದವಾದ ಸಭಾಂಗಣಗಳಿವೆ ಅದು ದೊಡ್ಡ ಪ್ರಯೋಜನಗಳನ್ನು ಒದಗಿಸುತ್ತದೆ ಆದರೆ ಗ್ರಾಹಕರ ನಡವಳಿಕೆಯ ಬದಲಾವಣೆಯು ಉಪಗ್ರಹ ರೇಡಿಯೊದಂತೆ ಹೆಚ್ಚಾಗಿದೆ ತದನಂತರ ನಾವು ಕೆಲವು ಪ್ರಯೋಜನಗಳನ್ನು ಒದಗಿಸಿದ್ದೇವೆ ಆದರೆ ಗ್ರಾಹಕರ ನಡವಳಿಕೆಯ ಬದಲಾವಣೆಯ ಅಗತ್ಯ ಸಹ ಕಡಿಮೆ ಇದೆ ಆದ್ದರಿಂದ ಅವು ಮೆಕ್ಡೊನಾಲ್ಡ್ಸ್Mc Donald ಸಸ್ಯಾಹಾರಿ ಮೆನುವಿನಂತೆ ಸುಲಭವಾಗಿ ಮಾರಾಟವಾಗುತ್ತವೆ ಆದ್ದರಿಂದ ನಾವು ಒದಗಿಸಿದ ಪ್ರಯೋಜನಗಳನ್ನು ದೊಡ್ಡದಾಗಿ ನೋಡಬೇಕು ಮತ್ತು ಗ್ರಾಹಕರ ನಡವಳಿಕೆಯಲ್ಲಿನ ಬದಲಾವಣೆಯು ಹೊಸ ಸೇವೆಗಳು ಮಾರುಕಟ್ಟೆಯಲ್ಲಿ ಹಿಟ್ ಆಗಲು ತುಲನಾತ್ಮಕವಾಗಿ ಸಣ್ಣದಾಗಿರಬೇಕು ಆದ್ದರಿಂದ ಮುಂದೆ ನಾವು ಹೊಸ ಸೇವಾ ಅಭಿವೃದ್ಧಿಯ ಹಂತಗಳನ್ನು ನೋಡುತ್ತೇವೆ ಪ್ರೊಫೆಸರ್ ಝೆಥಾಮ್ಲ್ ಬಿಟ್ನರ್ ಗ್ರೇಮಿಯರ್Professor Zeithaml Bitner Gremier and Pandit ಮತ್ತು ಪಂಡಿತ್ ಅವರು 2008 ರಲ್ಲಿ ಸೇವೆಗಳ ಮಾರ್ಕೆಟಿಂಗ್ ಎಂಬ ಶೀರ್ಷಿಕೆಯ ಪುಸ್ತಕದಲ್ಲಿ ವಿವಿಧ ಮೂಲಗಳಿಂದ ಹೊಸ ಸೇವಾ ಅಭಿವೃದ್ಧಿಯ ಹಂತಗಳನ್ನು ಪ್ರಕಟಿಸಿದ್ದಾರೆ ಹಂತಗಳು ಕೆಳಗಿನ ಚಿತ್ರದಲ್ಲಿವೆ ಈ ಹಂತಗಳನ್ನು ಮುಂದಿನ ಪ್ಯಾರಾಗಳಲ್ಲಿ ಸ್ವಲ್ಪ ವಿವರವಾಗಿ ಚರ್ಚಿಸಲಾಗಿದೆ ಹಾಗಾದರೆ ಹಂತಗಳು ಯಾವುವು ಒಂದು ಫ್ರಂಟ್ ಎಂಡ್ ಯೋಜನೆ ಮತ್ತು ಇನ್ನೊಂದು ಅನುಷ್ಠಾನ ಆದ್ದರಿಂದ ಫ್ರಂಟ್ ಎಂಡ್ ಯೋಜನೆ ಮೊದಲನೆಯದು ವ್ಯವಹಾರ ತಂತ್ರ ವಿಮರ್ಶೆ ಮತ್ತು ನಂತರ ಹೊಸ ಸೇವಾ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸುವುದು ನಂತರ ಸೇವೆಯ ಮೂಲ ಮಾದರಿ ವಿಚಾರದ ಕಲ್ಪನೆ ಆದ್ದರಿಂದ ಈ ಹಂತದಲ್ಲಿ ಆಲೋಚನೆಗಳನ್ನು ಮತ್ತೆ ಹೊಸ ಸೇವಾ ಕಾರ್ಯತಂತ್ರವನ್ನು ವಿಮರ್ಶಿಸಲಾಗುತ್ತದೆ ಮತ್ತು ಅವು ಸರಿ ಹೋದರೆ ನಾವು ನಾಲ್ಕನೇ ಹಂತಕ್ಕೆ ಹೋಗುತ್ತೇವೆ ಇಲ್ಲದಿದ್ದರೆ ಕಲ್ಪನೆಯನ್ನು ಬಿಡಬೇಕಾಗುತ್ತದೆ ನಂತರ ಪರಿಕಲ್ಪನೆ ಅಭಿವೃದ್ಧಿ ಮತ್ತು ಮೌಲ್ಯಮಾಪನ ಮಾಡಲಾಗುತ್ತದೆ ಪರಿಕಲ್ಪನೆಯನ್ನು ಗ್ರಾಹಕರು ಮತ್ತು ಉದ್ಯೋಗಿಗಳೊಂದಿಗೆ ಪರೀಕ್ಷಿಸಲಾಗುತ್ತದೆ ಮತ್ತು ಅದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನಾವು ಈ ಐದನೇ ಹಂತಕ್ಕೆ ಹೋಗುತ್ತೇವೆ ಇಲ್ಲದಿದ್ದರೆ ನಾವು ಆಲೋಚನೆಯನ್ನು ಬಿಡುತ್ತೇವೆ ನಂತರ ಐದನೇ ಹಂತದಲ್ಲಿ ವ್ಯವಹಾರ ಪ್ರಕರಣವನ್ನು ಕಾರ್ಯಸಾಧ್ಯತೆ ಮತ್ತು ಲಾಭದಾಯಕತೆಯ ಪರೀಕ್ಷೆಯೊಂದಿಗೆ ಅಭಿವೃದ್ಧಿಪಡಿಸಿ ಮತ್ತು ಮತ್ತೆ ನಾವು ಅದೇ ಕೆಲಸವನ್ನು ಮಾಡುತ್ತೇವೆ ಅದು ಕಾರ್ಯಸಾಧ್ಯತೆ ಮತ್ತು ಲಾಭದಾಯಕತೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದಿದ್ದರೆ ನಾವು ಅದನ್ನು ಕೈಬಿಡುತ್ತೇವೆ ಇಲ್ಲದಿದ್ದರೆ ನಾವು ಅನುಷ್ಠಾನ ಹಂತದ ಆರು ಹಂತಗಳಿಗೆ ಮುಂದುವರಿಯುತ್ತೇವೆ ಈಗ ಈ ಹಂತದಲ್ಲಿ ಸೇವಾ ಅಭಿವೃದ್ಧಿ ಮತ್ತು ಪರೀಕ್ಷೆಯನ್ನು ಮಾಡಲಾಗುತ್ತದೆ ನಾವು ಸೇವಾ ಮೂಲಮಾದರಿಯ ಪರೀಕ್ಷೆಯನ್ನು ನಡೆಸುತ್ತೇವೆ ಮತ್ತು ಅದು ವಿಫಲವಾದರೆ ನಾವು ಕೈಬಿಡುತ್ತೇವೆ ನಂತರ ನಾವು ಮಾರುಕಟ್ಟೆ ಪರೀಕ್ಷೆಗೆ ಹೋಗುತ್ತೇವೆ ಮತ್ತು ನಾವು ಸೇವೆಯನ್ನು ಪರೀಕ್ಷಿಸುತ್ತೇವೆ ಮತ್ತು ಅಂಶಗಳನ್ನು ಮಿಶ್ರಣ ಮಾಡುತ್ತೇವೆ ಮತ್ತು ಅದು ದಾಟಿ ಹೋದರೆ ನಾವು ಈ ಹಂತ 8 ಕ್ಕೆ ಹೋಗುತ್ತೇವೆ ಇಲ್ಲದಿದ್ದರೆ ನಾವು ಅದನ್ನು ಬಿಡುತ್ತೇವೆ ಈ 8ನೇ ಹಂತದಲ್ಲಿ ನಾವು ವಾಣಿಜ್ಯೀಕರಣವನ್ನು ಮಾಡುತ್ತೇವೆ ಮತ್ತು 9 ನೇ ಹಂತವನ್ನು ನಾವು ಪರಿಚಯದ ನಂತರದ ಮೌಲ್ಯಮಾಪನವನ್ನು ಮಾಡುತ್ತೇವೆ ನಿಮಗೆ ತಿಳಿದಿರುವಂತೆ ಆರಂಭಿಕ ಹಂತಗಳಲ್ಲಿ ನಾವು ಏಕೆ ಹೊರಗುಳಿಯಲು ಬಯಸುತ್ತೇವೆ ಆರಂಭಿಕ ಹಂತಗಳನ್ನು ದಾಟಿಸೋಣ ಎಂದು ನೀವು ಭಾವಿಸಬಹುದು ಮತ್ತು ನಂತರ ನಾವು ಯಾವಾಗಲಾದರೂ ಸೇವೆಯನ್ನು ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ಆದರೆ ವಿಷಯವೆಂದರೆ ನೀವು ಸೇವಾ ಅಭಿವೃದ್ಧಿ ಹಾದಿಯಲ್ಲಿ ಸಾಗುತ್ತಿರುವಾಗ ನಂತರದ ಹಂತದಲ್ಲಿ ನೀವು ಸೇವೆಯನ್ನು ಕೈಬಿಟ್ಟರೆ ಅದು ಹೆಚ್ಚು ವೆಚ್ಚವನ್ನು ಒಳಗೊಳ್ಳುತ್ತದೆ ಮತ್ತೊಂದೆಡೆ ನೀವು ನಿಷ್ಪ್ರಯೋಜಕ ಸೇವೆಯ ಕಲ್ಪನೆಯನ್ನು ಮೊದಲೇ ಕೈಬಿಟ್ಟರೆ ಅದು ನಿಮ್ಮ ಆ ಸೇವೆಯನ್ನು ಅಭಿವೃದ್ಧಿಪಡಿಸಲು ಇರುವ ಕಾರಣ ಕಡಿಮೆಯಾಗುತ್ತದೆ ಅದಕ್ಕಾಗಿಯೇ ನಿಷ್ಪ್ರಯೋಜಕ ಸೇವೆಯನ್ನು ಕಲ್ಪನೆಯು ಪ್ರಾರಂಭಿಕ ಹಂತದಲ್ಲಿ ಕೈಬಿಡುವುದು ಉತ್ತಮ ವಾಣಿಜ್ಯೀಕರಣದ ತನಕ ಅದನ್ನು ಎಲ್ಲಾ ರೀತಿಯಲ್ಲಿ ಸಾಗಿಸಿಯು ಮತ್ತು ಆ ಸೇವೆಯು ಎಲ್ಲೂ ಕೆಲಸ ಮಾಡುವುದಿಲ್ಲ ಎಂದು ಕಂಡುಕೊಳ್ಳುತ್ತೇವೆ ವ್ಯವಹಾರ ತಂತ್ರ ವಿಮರ್ಶೆಯಿಂದ ಪ್ರಾರಂಭವಾಗುವ ಪ್ರತಿಯೊಂದು ಹಂತಗಳನ್ನು ನಾವು ಈಗ ವಿವರಿಸುತ್ತೇವೆ ಆದ್ದರಿಂದ ಈ ಹಂತದಲ್ಲಿ ನಾವು ನಮ್ಮ ಕಂಪನಿಯ ವಿಷನ್ ಮಿಷನ್ ಮೌಲ್ಯಗಳು ಮತ್ತು ಕಾರ್ಯತಂತ್ರದ ದೃಷ್ಟಿಕೋನವನ್ನು ಪರಿಶೀಲಿಸಬೇಕು ಮತ್ತು ಅರ್ಥಮಾಡಿಕೊಳ್ಳಬೇಕು ಸರಕು ಸೇವೆಯಾದ ಸರಕುಗಳನ್ನು ಸಾಗಿಸುವ ಕಂಪನಿಯ ದೃಷ್ಟಿ ಕೊರಿಯರ್ ಸೇವೆಯಾದ ಮೇಲ್ ಅನ್ನು ಸಾಗಿಸುವ ಕಂಪನಿಯ ದೃಷ್ಟಿಗಿಂತ ಭಿನ್ನವಾಗಿರುತ್ತದೆ 1997 ರಲ್ಲಿ ಮೈಕೆಲ್ ಟ್ರೆಸಿ ಮತ್ತು ಫ್ರೆಡ್ ವೈರ್ಸೆಮಾ ಕಂಪೆನಿಗಳು ಆರಿಸಬೇಕಾದ 3 ಮೌಲ್ಯ ವಿಭಾಗಗಳ ಬಗ್ಗೆ ಬರೆದಿದ್ದಾರೆ ಇವುಗಳು ಕಾರ್ಯಾಚರಣೆಯಲ್ಲಿ ಅತ್ಯುತ್ತಮವಾದ ಸಂಸ್ಥೆಯನ್ನು ಒಳಗೊಂಡಿವೆ ಇದು ಪರಿಣಾಮಕಾರಿಯಾಗಿದೆ ಮತ್ತು ಗ್ರಾಹಕರ ಕಡಿಮೆ ವೆಚ್ಚದಲ್ಲಿ ಸೇವೆಗಳನ್ನು ನೀಡುತ್ತದೆ ಬಲವಾದ ಬ್ರಾಂಡ್ ಅಡಿಯಲ್ಲಿ ನವೀನ ಸೇವೆಗಳನ್ನು ನೀಡುತ್ತಿರುವ ಉತ್ಪನ್ನ ಸೇವೆಗಳ ನಾಯಕ ಮತ್ತು 3 ಗ್ರಾಹಕರ ಗಮನ ಮತ್ತು ಗ್ರಾಹಕ ಸೇವೆಯಲ್ಲಿ ಉತ್ತಮವಾಗಿರುವ ಗ್ರಾಹಕ ನಿಕಟ ಸಂಸ್ಥೆ ಮುಂದೆ ನಾವು ನಮ್ಮ ಕಂಪನಿಯು ಮಾರುಕಟ್ಟೆಯಲ್ಲಿ ವಿಸ್ತರಿಸಲು ತೆಗೆದುಕೊಳ್ಳಲು ನಿರ್ಧರಿಸಿದ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಬೇಕು ಕಾರ್ಯತಂತ್ರವು ಮೂಲಭೂತವಾಗಿ ನಮ್ಮ ಕಂಪನಿಯು ತಾನೇ ನಿರ್ಧರಿಸಿದ ವ್ಯಾಪಾರ ಗುರಿಗಳನ್ನು ತಲುಪುವ ಸಾಧನವಾಗಿದೆ ಜೆನೆರಿಕ್ ತಂತ್ರಗಳು ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು ಉಳಿದುಕೊಳ್ಳಲು ಆಟದ ಯೋಜನೆಗಳಾಗಿವೆ ಮೈಕೆಲ್ ಪೋರ್ಟರ್ 1980 ರಲ್ಲಿ ಸುಮಾರು 3 ಜೆನೆರಿಕ್ ತಂತ್ರಗಳನ್ನು ಬರೆದಿದ್ದಾರೆ ಇವುಗಳು ವೆಚ್ಚದ ನಾಯಕತ್ವ ತಂತ್ರವಾಗಿದ್ದು ಸೇವೆಗಳನ್ನು ಕಡಿಮೆ ವೆಚ್ಚದಲ್ಲಿ ಒದಗಿಸುತ್ತದೆ ಎರಡನೆಯದು ಡಿಫ್ಫೆರೆಂಟಿಯೇಷನ್ ಕಾರ್ಯತಂತ್ರ ಆದ್ದರಿಂದ ಇಲ್ಲಿ ನಾವು ನಮ್ಮ ಪ್ರತಿಸ್ಪರ್ಧಿಗಳು ನೀಡದ ಗ್ರಾಹಕರಿಗೆ ವಿಶಿಷ್ಟವಾದ ಪ್ರಯೋಜನಗಳನ್ನು ಒದಗಿಸುತ್ತೇವೆ ಮತ್ತು ಮೂರನೆಯದು ಕೇಂದ್ರೀಕೃತ ಅಥವಾ ಕಿರಿದಾದ ಮಾರುಕಟ್ಟೆ ವಿಭಾಗದ ಮೇಲೆ ಕೇಂದ್ರೀಕರಿಸುವ ಮತ್ತು ಅದರ ಸೇವಾ ಕೊಡುಗೆಗಳ ಮೂಲಕ ಆ ವಿಭಾಗದ ಅಗತ್ಯಗಳನ್ನು ಪೂರೈಸುವ ಫೋಕಸ್ ತಂತ್ರವಾಗಿದೆ ಆದ್ದರಿಂದ ಇದು ವ್ಯವಹಾರ ತಂತ್ರ ವಿಮರ್ಶೆಯ ಎಲ್ಲಾ ಭಾಗವಾಗಿದೆ ನಂತರ ನಾವು ಹೊಸ ಸೇವಾ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸುತ್ತಿರುವ ಎರಡನೇ ಹಂತಕ್ಕೆ ಹೋಗುತ್ತೇವೆ ಆದ್ದರಿಂದ ನಮ್ಮ ಕಂಪನಿಯು ಮಾರುಕಟ್ಟೆಯಲ್ಲಿ ಬೆಳೆಯಲು ಬಯಸುವ ತಂತ್ರವನ್ನು ನಾವು ನಿರ್ಧರಿಸಬೇಕು ಮತ್ತು ಹೊಸ ಸೇವೆಗಳ ಅಭಿವೃದ್ಧಿಯನ್ನು ಆ ದಿಕ್ಕಿನಲ್ಲಿ ಜೋಡಿಸಬೇಕು ಇವುಗಳಲ್ಲಿ ತೀವ್ರ ಬೆಳವಣಿಗೆಯ ಸಮಗ್ರ ಬೆಳವಣಿಗೆ ಮತ್ತು ವೈವಿಧ್ಯೀಕರಣ ಸೇರಿವೆ ತೀವ್ರವಾದ ಬೆಳವಣಿಗೆಗಾಗಿ ಕಂಪನಿಯು ಪ್ರಸ್ತುತ ಮಾರುಕಟ್ಟೆಯಲ್ಲಿ ತನ್ನ ಪ್ರಸ್ತುತ ಸೇವೆಗಳಿಗೆ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ಹೊಸ ಸೇವೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಪ್ರಾರಂಭಿಸಲು ಅಥವಾ ಪ್ರಸ್ತುತ ಸೇವೆಗಳನ್ನು ಹೊಸ ಮಾರುಕಟ್ಟೆಗಳಿಗೆ ಕೊಂಡೊಯ್ಯುತ್ತದೆ ಈ ತಂತ್ರಗಳನ್ನು 1965 ರಲ್ಲಿ ಪ್ರೊಫೆಸರ್ ಹೆಚ್ ಅನ್ಸಾಫ್Professor H Ansoff ಪ್ರಕಟಿಸಿದ ಮ್ಯಾಟ್ರಿಕ್ಸ್ನಲ್ಲಿ ಚಿತ್ರಿಸಲಾಗಿದೆ ಆದ್ದರಿಂದ ಅನ್ಸಾಫ್ ಅವರ ಈ ಚತುರ್ಭುಜ ರೇಖಾಚಿತ್ರದಲ್ಲಿ ಹೊಸ ಅಥವಾ ಪ್ರಸ್ತುತ ಸೇವೆಗಳು ಮತ್ತು ಹೊಸ ಅಥವಾ ಪ್ರಸ್ತುತ ಮಾರುಕಟ್ಟೆಗಳಿವೆ ಎಂದು ನೀವು ನೋಡುತ್ತೀರಿ ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ಪ್ರಸ್ತುತ ಸೇವೆಗಳನ್ನು ಒದಗಿಸಿದಾಗ ನೀವು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಲು ಒಲವು ತೋರುತ್ತೀರಿ ಆದ್ದರಿಂದ ನೀವು ಮಾರುಕಟ್ಟೆಯನ್ನು ಭೇದಿಸುತ್ತೀರಿ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಜನರಿಗೆ ಅದೇ ಸೇವೆಯನ್ನು ತಲುಪಿಸಲು ನೀವು ಪ್ರಯತ್ನಿಸುತ್ತೀರಿ ನಾವು ಅದನ್ನು ಮಾಡಬೇಕಾಗಿರುವುದು ಬೆಲೆಗಳನ್ನು ಕಡಿಮೆ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನರು ಆಕರ್ಷಕವಾಗಿ ಅಥವಾ ಕೈಗೆಟುಕುವಂತಾಗುತ್ತದೆ ಮತ್ತು ಅವರು ಸೇವೆಗಳನ್ನು ಖರೀದಿಸಲು ಬರುತ್ತಾರೆ ಸೇವೆಗಳನ್ನು ಹೊಸ ಮಾರುಕಟ್ಟೆಗಳಿಗೆ ಕೊಂಡೊಯ್ಯುವುದು ಮುಂದಿನ ಹಂತವಾಗಿದೆ ಆದ್ದರಿಂದ ಇವುಗಳು ಪ್ರಸ್ತುತ ಸೇವೆಗಳು ಮತ್ತು ನೀವು ಹೊಸ ಮಾರುಕಟ್ಟೆ ವಿಭಾಗಗಳಿಗೆ ಮತ್ತು ಹೊಸ ಮಾರುಕಟ್ಟೆ ವಿಭಾಗ ಗುಂಪುಗಳಿಗೆ ಹೋಗುತ್ತೀರಿ ಮತ್ತು ನಂತರ ನೀವು ಆ ಮಾರುಕಟ್ಟೆಗಳನ್ನುಸೇವೆಗಳ ಬಗ್ಗೆ ಇತ್ಯಾದಿಗಳಿಗೆ ಶಿಕ್ಷಣದಿಂದ ಅಭಿವೃದ್ಧಿಪಡಿಸುತ್ತೀರಿ ಮತ್ತು ಪ್ರಸ್ತುತ ಮಾರುಕಟ್ಟೆಗಳನ್ನು ಹೊಸ ಮಾರುಕಟ್ಟೆಗಳಲ್ಲಿ ತಲುಪಿಸುತ್ತೀರಿ ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ಹೊಸ ಸೇವೆಗಳನ್ನು ಒದಗಿಸುವುದು ಮೂರನೆಯ ತೀವ್ರ ತಂತ್ರವಾಗಿದೆ ಆದ್ದರಿಂದ ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ನೀವು ಈಗ ಮಾರುಕಟ್ಟೆಯನ್ನು ಚೆನ್ನಾಗಿ ಹೊಂದಿದ್ದೀರಿ ಯಾರು ಸೇವೆಗಳನ್ನು ಖರೀದಿಸಲಿದ್ದಾರೆ ಯಾರಿಗೆ ಇದು ಕೈಗೆಟುಕುವದು ಯಾರು ಸೇವೆ ಮತ್ತು ಆ ಎಲ್ಲ ವಸ್ತುಗಳನ್ನು ಬಳಸಲು ಬಯಸುತ್ತಾರೆ ಮತ್ತು ಈ ಮಾರುಕಟ್ಟೆಗಳಿಗೆ ನೀವು ಹೊಸ ಸೇವೆಗಳನ್ನು ಅಭಿವೃದ್ಧಿಪಡಿಸುತ್ತೀರಿ ಎಂದು ನಿಮಗೆ ತಿಳಿದಿದೆ ಮತ್ತು ಅಂತಿಮವಾಗಿ ನೀವು ಹೊಸ ಮಾರುಕಟ್ಟೆಯಲ್ಲಿ ಹೊಸ ಸೇವಾ ಅಭಿವೃದ್ಧಿಗೆ ಹೋಗುತ್ತೀರಿ ಮತ್ತು ಅದು ವೈವಿಧ್ಯೀಕರಣದ ಭಾಗವಾಗಿದೆ ಆದ್ದರಿಂದ ಈ 3 ಚತುರ್ಭುಜಗಳು ತೀವ್ರವಾದ ಬೆಳವಣಿಗೆಯ ಚತುರ್ಭುಜದ ಭಾಗಗಳಾಗಿವೆ 4 ನೇ ಚತುರ್ಭುಜವು ವೈವಿಧ್ಯೀಕರಣವಾಗಿದೆ ಮತ್ತು ತೀವ್ರವಾದ ಮಾರುಕಟ್ಟೆ ತಂತ್ರದ ಭಾಗವಲ್ಲ ಮತ್ತು ಆದ್ದರಿಂದ ಇದನ್ನು ಆವರಣದಲ್ಲಿ ನೀಡಲಾಗಿದೆ ಕಾರ್ಯಾಚರಣೆಯ ಶೈಲಿಯನ್ನು ಬದಲಾಯಿಸುವ ಮೂಲಕ ಮತ್ತು ಅದರ ಗ್ರಾಹಕರ ಅನ್ಯೋನ್ಯತೆಯನ್ನು ಹೆಚ್ಚಿಸುವ ಮೂಲಕ ಕಂಪನಿಯು ತನ್ನ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಬಹುದು ಸಾಮಾನ್ಯವಾಗಿ ಸೇವೆಗಳ ವ್ಯವಹಾರಗಳು ಬೆಳೆಯಲು ಆಯ್ಕೆಮಾಡುತ್ತವೆ ತಮ್ಮ ಪ್ರಸ್ತುತ ಸೇವೆಗಳನ್ನು ಹೊಸ ಮಾರುಕಟ್ಟೆಗಳಿಗೆ ಕೊಂಡೊಯ್ಯುವ ಮೂಲಕ ಅದು ಹೊಸ ದೇಶಗಳ ಮತ್ತು ನಗರಗಳ ಮತ್ತು ಹೊಸ ಮಾರುಕಟ್ಟೆಯ ಗ್ರಾಹಕರ ಆದ್ಯತೆಗೆ ತಮ್ಮ ಸೇವಾ ಅರ್ಪಣೆಯನ್ನು ಹೊಂದಿಕೆ ಮಾಡಿಕೊಳ್ಳುತ್ತದೆ ನಾವು ಮೊದಲೇ ಚರ್ಚಿಸಿದಂತೆ ಮೆಕ್ಡೊನಾಲ್ಡ್Mc Donaldಸ್ ಅವರು ಅಮೆರಿಕನ್ ಮಾರುಕಟ್ಟೆಯಲ್ಲಿ ಮಾಡಿದಂತೆಯೇ ಅದೇ ಕೊಡುಗೆಗಳೊಂದಿಗೆ ಭಾರತಕ್ಕೆ ಬಂದರು ಆದರೆ ನಿಧಾನವಾಗಿ ಅವರು ಮೆಕ್ಡೊನಾಲ್ಡ್Mc Donaldಸ್ನೊಂದಿಗಿನ ಗ್ರಾಹಕರ ವಿವಿಧ ಸಂವಹನಗಳಿಂದಾಗಿ ಮೆಕ್ಡೊನಾಲ್ಡ್Mc Donaldನ ಏನನ್ನು ಪ್ರಾಣಿ ತೈಲಗಳು ಅಥವಾ ಮಾಂಸಾಹಾರಿ ಎಣ್ಣೆಗಳಲ್ಲಿ ಹುರಿಯಲಾದ ಯಾವುದೇ ಆಹಾರವನ್ನು ಗ್ರಾಹಕರು ತಾವು ಸೇವಿಸಲು ಇಷ್ಟಪಡುವುದಿಲ್ಲ ಎಂದು ಹೇಳಿದರು ಆದ್ದರಿಂದ ಮೆಕ್ಡೊನಾಲ್ಡ್Mc Donald ಸಸ್ಯಾಹಾರಿ ಎಣ್ಣೆಗಳಿಂದ ಮಾತ್ರ ನಿರ್ಮಿಸಲಾದ ಸಸ್ಯಾಹಾರಿ ಆಹಾರವನ್ನು ನೀಡಬೇಕಾಗಿದೆ ಆದ್ದರಿಂದ ಮೆಕ್ಡೊನಾಲ್ಡ್Mc Donaldಸ್ ವಿಭಿನ್ನ ಸಂಸ್ಕೃತಿಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಮ್ಮ ಸೇವೆಯನ್ನು ಬದಲಾಯಿಸುತ್ತಾರೆ ಅಥವಾ ಅಳವಡಿಸಿಕೊಳ್ಳುತ್ತಾರೆ ಮೆಕ್ಡೊನಾಲ್ಡ್Mc Donaldಸ್ ಭಾರತದ ವಿವಿಧ ನಗರಗಳಲ್ಲಿ ಒಂದರ ನಂತರ ಒಂದರಂತೆ ತನ್ನ ಮಳಿಗೆಗಳನ್ನು ಹೇಗೆ ತೆರೆದಿದೆ ಎಂಬುದನ್ನು ನೀವು ಗಮನಿಸಿರಬಹುದು ಮತ್ತೊಂದೆಡೆ ಭಾರತದ ಅಂಚೆ ಕಛೆರಿ ರಿಗಳು ಅಂಚೆ ಸೇವೆಗಳನ್ನು ನೀಡುತ್ತಿರುವ ಅದೇ ಮಾರುಕಟ್ಟೆಗಳಲ್ಲಿ ಸ್ಥಿರ ಠೇವಣಿ ಸೇವೆಗಳು ಮತ್ತು ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳನ್ನು ಒದಗಿಸಲು ಪ್ರಾರಂಭಿಸಿದವು ಅದೇ ರೀತಿ ಗ್ರಾಹಕರ ದಳ್ಳಾಲಿ ಅವರು ಇರುವ ನಗರದಲ್ಲಿ ಕೊರಿಯರ್ ಸೇವೆಗಳನ್ನು ಪ್ರಾರಂಭಿಸಬಹುದು ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ಹೊಸ ಸೇವೆಗಳನ್ನು ನೀಡುವ ಮೂಲಕ ತಮ್ಮ ವ್ಯವಹಾರವನ್ನು ಬೆಳೆಸುವ ಉದಾಹರಣೆಯಾಗಿದೆ ಸಮಗ್ರ ಬೆಳವಣಿಗೆಗಾಗಿ ಕಂಪನಿಯು ವಿಮಾನಯಾನ ಸಂಸ್ಥೆಗಳಿಗೆ ಅಡುಗೆ ಸೇವೆಗಳಂತಹ ಪೂರಕ ಸೇವೆಗಳನ್ನು ತಲುಪಿಸಲು ಇತರ ಕಂಪನಿಗಳೊಂದಿಗೆ ಜಂಟಿ ಉದ್ಯಮಗಳನ್ನು ಅಥವಾ ಮೈತ್ರಿ ಮಾಡಿಕೊಳ್ಳುತ್ತದೆ ಇದು ಇತರ ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅಥವಾ ಅವರೊಂದಿಗೆ ವಿಲೀನಗೊಳ್ಳಲು ಸಹ ಇಷ್ಟಪಡಬಹುದು ವೈವಿಧ್ಯೀಕರಣ ತಂತ್ರದ ಅಡಿಯಲ್ಲಿ ಕಂಪನಿಯು ಹೊಸ ಮಾರುಕಟ್ಟೆಗಳಲ್ಲಿ ಹೊಸ ಸೇವೆಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಪ್ರಾರಂಭಿಸುತ್ತದೆ ಹೊಸ ಮಾರುಕಟ್ಟೆಯಲ್ಲಿ ಹೊಸ ಸೇವೆಯೊಂದಿಗೆ ಕಂಪನಿಗೆ ಮೊದಲಿನ ಅನುಭವವಿಲ್ಲದ ಕಾರಣ ಈ ಹಂತವು ಅಪಾಯಕಾರಿ ಆದಾಗ್ಯೂ ಒಮ್ಮೆ ತೀವ್ರವಾದ ಮತ್ತು ಸಮಗ್ರ ಬೆಳವಣಿಗೆಯ ವಿಧಾನಗಳು ಖಾಲಿಯಾದ ನಂತರ ವ್ಯವಹಾರವು ತನ್ನ ವ್ಯವಹಾರವನ್ನು ಹೊಸ ಸೇವೆಗಳು ಮತ್ತು ಹೊಸ ಮಾರುಕಟ್ಟೆಗಳಲ್ಲಿ ವೈವಿಧ್ಯಗೊಳಿಸುವುದನ್ನು ಬಿಟ್ಟು ಬೇರೆ ಆಯ್ಕೆಗಳಿಲ್ಲ ನಮ್ಮ ಕಂಪನಿಯ ಮೇಲಿನ ಕಾರ್ಯತಂತ್ರದ ದೃಷ್ಟಿಕೋನದ ಬಗೆಗಿನ ಜ್ಞಾನವು ಹೊಸ ಸೇವಾ ಕಾರ್ಯತಂತ್ರವನ್ನು ರೂಪಿಸಲು ಸಹಾಯ ಮಾಡುತ್ತದೆ ನಾವು ಈಗ ಹೊಸ ಸೇವಾ ಕಾರ್ಯತಂತ್ರದೊಂದಿಗೆ ಹೊಸ ಸೇವಾ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಮೂರನೆಯ ಹಂತವು ಕಲ್ಪನೆಯಮೂಲ ಮಾದರಿಯ ಉತ್ಪಾದನೆಯಾಗಿದೆ ಆದ್ದರಿಂದ ಹಿಂದಿನ ಅಂಕಿ ಅಂಶದಲ್ಲಿ ಸೂಚಿಸಿದಂತೆ ಹೊಸ ಸೇವಾ ಅಭಿವೃದ್ಧಿಯ ಮೂರನೇ ಹಂತವು ಕಲ್ಪನೆ ಉತ್ಪಾದನೆಯಾಗಿದೆ ಈ ಹಂತಕ್ಕೆ ನಮ್ಮ ಕಂಪನಿಯಲ್ಲಿ ಔಪಚಾರಿಕ ವಿಭಾಗವನ್ನು ಸ್ಥಾಪಿಸುವ ಅಗತ್ಯವಿದೆ ಈ ಹಂತದ ಚಟುವಟಿಕೆಗಳು ಗ್ರಾಹಕರೊಂದಿಗೆ ಬುದ್ದಿಮತ್ತೆ ಮತ್ತು ಗ್ರಾಹಕರೊಂದಿಗೆ ಕೇಂದ್ರೀಕೃತವಾದ ಸಮೂಹ ಚರ್ಚೆಯಂತಹ ವಿಚಾರ ಮೂಲ ಮಾದರಿಗಳನ್ನು ಹೊಮ್ಮಿಸುವ ಚಟುವಟಿಕೆ ನಡೆಸುವುದು ಗ್ರಾಹಕರು ಅದೇ ರೀತಿಯ ಅಥವಾ ಪರ್ಯಾಯ ಸೇವೆಗಳ ಮೂಲಕ ಒಂದೇ ರೀತಿಯ ಲಾಭವನ್ನು ಪಡೆಯುವ ವಿಭಿನ್ನ ಸನ್ನಿವೇಶಗಳನ್ನು ಗಮನಿಸುವುದು ಮತ್ತು ಸ್ಪರ್ಧಿಗಳು ಒದಗಿಸುವ ಸೇವೆಗಳ ಬಗ್ಗೆ ಕಲಿಯುವುದು ಕಂಪನಿಯು ತಮ್ಮ ಉದ್ಯೋಗಿಗಳಿಂದ ಸಲಹೆಗಳನ್ನು ಆಕರ್ಷಿಸಲು ಸಲಹಾ ಪೆಟ್ಟಿಗೆಗಳನ್ನು ಮತ್ತು ಇನ್ಸ್ಟಿಟ್ಯೂಟ್ ಸಲಹೆಯ ಪ್ರತಿಫಲ ಯೋಜನೆಗಳನ್ನು ಸಹ ಇಡಬೇಕು ಗ್ರಾಹಕರನ್ನು ಆಲಿಸುವುದು ಆಲೋಚನೆಗಳನ್ನು ಸ್ವೀಕರಿಸಲು ಉತ್ತಮ ಮಾರ್ಗವಾಗಿದೆ ಇದು ಪ್ರಸ್ತುತ ಸೇವೆಗಳ ಕೊಡುಗೆಗಳಲ್ಲಿನ ಸುಧಾರಣೆಗಳಿಗೆ ಮಾತ್ರವಲ್ಲ ಸಂಪೂರ್ಣವಾಗಿ ಹೊಸ ಸೇವೆಗಳಿಗೂ ಸಹ ಅನ್ವಯವಾಗುತ್ತದೆ ಕಲ್ಪನೆಮೂಲ ಮಾದರಿಯು ಹೊಸ ಸೇವಾ ಕಾರ್ಯತಂತ್ರದೊಂದಿಗೆ ಹೊಂದಿಕೆಯಾಗಬೇಕು ಇಲ್ಲದಿದ್ದರೆ ಆಲೋಚನೆಯನ್ನು ಕೈಬಿಡಬೇಕು ಅಥವಾ ಬದಿಗಿಡಬೇಕು ಗ್ರಾಹಕರು ಸೇವೆಯಿಂದ ಸ್ವೀಕರಿಸಲು ಸಿದ್ಧರಿರುವ ಲಾಭಕ್ಕಾಗಿ ಸಂಭಾವ್ಯ ಮಾರುಕಟ್ಟೆಯ ಬಗ್ಗೆ ಇದು ಪ್ರಾಥಮಿಕ ಮೌಲ್ಯಮಾಪನಕ್ಕೆ ಒಳಗಾಗಬೇಕು ಪ್ರತಿಯೊಂದು ಆಲೋಚನೆಯನ್ನು ಅಭಿವೃದ್ಧಿಪಡಿಸಲು ಹೂಡಿಕೆಗಳ ಪ್ರಮಾಣವು ಈ ಹಂತದಿಂದ ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಕಲ್ಪನೆಯು ಸ್ಪಷ್ಟ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ ಅದನ್ನು ಕೈಬಿಡಬೇಕು ಇಲ್ಲದಿದ್ದರೆ ಆಲೋಚನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಅನುಮತಿಸಿದರೆ ಕಂಪನಿಯು ಮತ್ತಷ್ಟು ನಷ್ಟವನ್ನು ಎದುರಿಸಬೇಕಾಗುತ್ತದೆ ಮತ್ತು ಕಾರ್ಯಸಾಧ್ಯತೆಯ ಕೊರತೆಯಿಂದಾಗಿ ನಂತರದ ಹಂತದಲ್ಲಿ ಅದನ್ನು ಕೈಬಿಡಲಾಗುತ್ತದೆ ಮುಂದೆ ನಾವು ನಾಲ್ಕನೇ ಹಂತಕ್ಕೆ ಬರುತ್ತೇವೆ ಅದು ಸೇವಾ ಪರಿಕಲ್ಪನೆ ಅಭಿವೃದ್ಧಿ ಸೇವಾ ಪರಿಕಲ್ಪನೆಯ ಅಭಿವೃದ್ಧಿಗೆ ಕಾರ್ಯಸಾಧ್ಯ ಮತ್ತು ಲಾಭದಾಯಕವೆಂದು ತೋರುವ ಕಲ್ಪನೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಸೇವೆಯ ಪರಿಕಲ್ಪನೆಯು ಸೇವೆಯಿಂದ ಗ್ರಾಹಕರಿಗೆ ಒದಗಿಸುವ ಮೌಲ್ಯ ಸೇವೆಯ ರೂಪ ಮತ್ತು ಕಾರ್ಯ ಗ್ರಾಹಕರು ಸೇವೆಗಳಿಂದ ಪಡೆಯುವ ಅನುಭವದ ಪ್ರಕಾರ ಮತ್ತು ಮಟ್ಟ ಮತ್ತು ಸೇವೆಯ ಫಲಿತಾಂಶದ ದೃಷ್ಟಿಯಿಂದ ವಿವರಣೆಯಾಗಿದೆ ಗ್ರಾಹಕರು ಸೇವಾ ಸಿಬ್ಬಂದಿಗಳು ಸೇವಾ ವ್ಯವಸ್ಥಾಪಕರು ಸರಬರಾಜುದಾರರು ಮತ್ತು ಇತರ ವೃತ್ತಿಪರರನ್ನು ಒಳಗೊಳ್ಳುವ ಮೂಲಕ ಈ ಪರಿಕಲ್ಪನೆಯು ಅಭಿವೃದ್ಧಿಗೊಳ್ಳುತ್ತಿದೆ ಅದು ಎಲ್ಲಕ್ಕೂ ಸ್ವೀಕಾರಾರ್ಹ ಮತ್ತು ಗ್ರಾಹಕರಿಗೆ ಇದು ಅಗತ್ಯವಿರುವ ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸುವ ಸಾಧ್ಯತೆಯಿದೆ ಎಂದು ಎಲ್ಲರೂ ಒಪ್ಪುತ್ತಾರೆ ಸೇವೆಗಳ ಪರಿಕಲ್ಪನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಪಾಠದಲ್ಲಿ ಚರ್ಚಿಸಲಾಗಿದೆ ಸೇವಾ ಪರಿಕಲ್ಪನೆಯನ್ನು ಗ್ರಾಹಕರು ಮತ್ತು ಉದ್ಯೋಗಿಗಳೊಂದಿಗೆ ಪರೀಕ್ಷಿಸಲಾಗುತ್ತದೆ ಮತ್ತು ಗ್ರಾಹಕರು ತಮ್ಮ ಅಗತ್ಯವನ್ನು ಪೂರೈಸುವಂತಹ ಅಸ್ತಿತ್ವದಲ್ಲಿರುವ ಪರ್ಯಾಯ ವಿಧಾನಗಳಿಗೆ ಹೋಲಿಸಿದರೆ ಗ್ರಾಹಕರಿಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡದಿದ್ದರೆ ಅದನ್ನು ಕೈಬಿಡಲಾಗುತ್ತದೆ ಕೆಳಗಿನ ಚಿತ್ರದಲ್ಲಿ ವಿವರಿಸಿದಂತೆ ಈ ಹಂತದಲ್ಲಿ ಸೇವೆಯ ನೀಲನಕ್ಷೆಯನ್ನು ಸಹ ವಿವರಿಸಬಹುದು ಸೇವಾ ಪ್ರಕ್ರಿಯೆಯನ್ನು ರೂಪಿಸಲು ಮತ್ತು ಗ್ರಾಹಕರಿಗೆ ಸೇವೆಯನ್ನು ತಲುಪಿಸುವಲ್ಲಿನ ವಿವಿಧ ವೆಚ್ಚಗಳನ್ನು ಅಂದಾಜು ಮಾಡಲು ನೀಲನಕ್ಷೆ ಸಹಾಯ ಮಾಡುತ್ತದೆ ಈ ಕೆಳಗಿನ ವಿಭಾಗದಲ್ಲಿ ಚರ್ಚಿಸಿದಂತೆ ಸೇವಾ ವ್ಯವಹಾರದ ಲಾಭದಾಯಕತೆಯನ್ನು ಅಂದಾಜು ಮಾಡಲು ಮತ್ತು ವ್ಯವಹಾರ ಪ್ರಕರಣವನ್ನು ಅಭಿವೃದ್ಧಿಪಡಿಸಲು ಇದು ಸಹಾಯ ಮಾಡುತ್ತದೆ ಆದ್ದರಿಂದ ನೀಲನಕ್ಷೆಯಲ್ಲಿ ನಾವು ಈ ನೀಲನಕ್ಷೆಯನ್ನು ನಂತರ ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಆದರೆ ನೀಲನಕ್ಷೆ ಎಂದರೇನು ಎಂಬುದರ ಕುರಿತು ನಾನು ಈಗ ಕೆಲವು ರೂಪರೇಷ ವಿಚಾರಗಳನ್ನು ಪಡೆಯುತ್ತಿದ್ದೇನೆ ಭೌತಿಕ ಸಾಕ್ಷ್ಯಗಳು ಗ್ರಾಹಕರ ಕಾರ್ಯಗಳು ಪರಸ್ಪರ ಕ್ರಿಯೆಯ ಸಾಲು ಆನ್ ಸ್ಟೇಜ್ ಸಂಪರ್ಕ ವ್ಯಕ್ತಿ ಗೋಚರತೆಯ ಸಾಲು ತೆರೆಮರೆಯ ಸಂಪರ್ಕ ವ್ಯಕ್ತಿ ಆಂತರಿಕ ಸಂವಹನದ ಸಾಲು ಮತ್ತು ಬೆಂಬಲ ಪ್ರಕ್ರಿಯೆಗಳು ಇರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಸೇವೆಗಳನ್ನು ಒದಗಿಸುವ ವಿಭಿನ್ನ ಮಾರ್ಗಗಳು ಇವು ಆದ್ದರಿಂದ ಈ ಬೌತಿಕ ಸಾಕ್ಷವಾಗಿ ರೆಸ್ಟೋರೆಂಟ್ ಒಳಾಂಗಣ ಟೇಬಲ್ ಟಾಪ್ ಮೆನು ಮತ್ತು ಇತರ ವಸ್ತುಗಳನ್ನು ನೀವು ಸಾಮಾನ್ಯ ರೆಸ್ಟೋರೆಂಟ್ ಸೇವೆಗಾಗಿ ನೋಡುತ್ತೀರಿ ರಾಜನಾಗಿರುವ ಗ್ರಾಹಕನು ರೆಸ್ಟೋರೆಂಟ್ಗೆ ಆಗಮಿಸುವ ಕುಳಿತುಕೊಳ್ಳುವ ಆಹಾರಕ್ಕಾಗಿ ಆದೇಶಿಸುವ ಕಾಯುವ ಆಹಾರವನ್ನು ತಿನ್ನುವ ತೊಳೆಯುವ ಬಿಲ್ ಸ್ವೀಕರಿಸುವ ಪಾವತಿಸುವ ಮತ್ತು ಹೊರಡುವ ಕೆಲವು ಕ್ರಿಯೆಗಳನ್ನು ಅವನು ಮಾಡುತ್ತಾನೆ ನಂತರ ನಾವು ವೇದಿಕೆಯ ಸಂಪರ್ಕ ವ್ಯಕ್ತಿಯನ್ನು ಹೊಂದಿದ್ದೇವೆ ಗ್ರಾಹಕರಿಗೆ ಟೇಬಲ್ ಅನ್ನು ಸೂಚಿಸಲು ಆದೇಶವನ್ನು ತೆಗೆದುಕೊಳ್ಳಲು ನೀರು ಮತ್ತು ಮೆನುವನ್ನು ನೀಡಲು ಆಹಾರವನ್ನು ಪೂರೈಸಲು ಬಿಲ್ ನೀಡಲು ವಹಿವಾಟು ಮಾಡಲು ಮತ್ತು ಗ್ರಾಹಕರಿಗೆ ಧನ್ಯವಾದ ಹೇಳಲು ನಂತರ ನಾವು ತೆರೆಮರೆಯ ಸಂಪರ್ಕ ವ್ಯಕ್ತಿಯನ್ನು ಹೊಂದಿದ್ದೇವೆ ಅವರು ಆದೇಶಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಆಹಾರವನ್ನು ತಯಾರಿಸುತ್ತಾರೆ ಮತ್ತು ಆಹಾರವನ್ನು ಸಿದ್ಧಪಡಿಸುವ ಮತ್ತು ಬಿಲ್ ಅನ್ನು ಸಿದ್ಧಪಡಿಸುವ ಬೆಂಬಲ ಪ್ರಕ್ರಿಯೆಗಳನ್ನು ನೀಡುತ್ತಾರೆ ಈಗ ಈ 3 ಸಾಲುಗಳಿವೆ ಗ್ರಾಹಕ ಮತ್ತು ರಂಗದ ಸಂಪರ್ಕ ವ್ಯಕ್ತಿಯ ನಡುವಿನ ಪರಸ್ಪರ ಕ್ರಿಯೆಯ ಸಾಲು ತದನಂತರ ಗೋಚರತೆಯ ರೇಖೆಯಿದೆ ಅದರ ಆಚೆ ಗ್ರಾಹಕರು ನೋಡಲಾಗುವುದಿಲ್ಲ ಆದ್ದರಿಂದ ತೆರೆಮರೆಯ ಅನೇಕ ಘಟನೆಗಳು ನಡೆಯುತ್ತವೆ ಮತ್ತು ತೆರೆಮರೆಯ ಸಂಪರ್ಕದ ವ್ಯಕ್ತಿಗಳಿದ್ದು ಮುಂದಿನ ಹಂತದಿಂದ ಆದೇಶಗಳನ್ನು ತೆಗೆದುಕೊಂಡು ಜನರನ್ನು ಸಂಪರ್ಕಿಸಿ ಮತ್ತು ಅವರಿಗೆ ಸರಕು ಮತ್ತು ಸೇವೆಗಳನ್ನು ತಲುಪಿಸುತ್ತಾರೆ ನಂತರ ಆಂತರಿಕ ಪರಸ್ಪರ ಕ್ರಿಯೆಯ ಒಂದು ಬೆಂಬಲ ಪ್ರಕ್ರಿಯೆಗಳಿವೆ ಆದ್ದರಿಂದ ಬೆಂಬಲ ಪ್ರಕ್ರಿಯೆಗಳ ಸಹಾಯದಿಂದ ಅವಶ್ಯಕತೆಗಳನ್ನು ಗ್ರಾಹಕರಿಗೆ ತಲುಪಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ವೇದಿಕೆಯ ಗ್ರಾಹಕ ವ್ಯಕ್ತಿಯು ಶುಭಾಶಯ ಕೋರುತ್ತಾನೆ ಮತ್ತು ಟೇಬಲ್ ಅನ್ನು ಸೂಚಿಸುತ್ತಾನೆ ಮೆನು ಮತ್ತು ನೀರನ್ನು ನೀಡುತ್ತಾನೆ ಆದೇಶವನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಅದು ಆಹಾರ ತಯಾರಿಕೆಗೆ ಹೋಗುತ್ತದೆ ಮತ್ತು ಆಹಾರವನ್ನು ತಲುಪಿಸಲಾಗುತ್ತದೆ ಈಗ ಗ್ರಾಹಕ ಮತ್ತು ಸಂಪರ್ಕ ವ್ಯಕ್ತಿಯ ನಡುವಿನ ಪರಸ್ಪರ ಕ್ರಿಯೆಯ ಸಾಲಿನಲ್ಲಿ ಡಬಲ್ ಹೆಡ್ ಬಾಣಗಳಿವೆ ಮತ್ತು ಬಾಣವು ಪರಸ್ಪರ ಕ್ರಿಯೆಯ ರೇಖೆಯನ್ನು ದಾಟಿದಲ್ಲೆಲ್ಲಾ ಈ ಚುಕ್ಕೆಗಳಿವೆ ಸರಿ ಆದ್ದರಿಂದ ಈ ಚುಕ್ಕೆಗಳು ಸತ್ಯದ ಕ್ಷಣಗಳಾಗಿವೆ ಏಕೆಂದರೆ ಗ್ರಾಹಕರು ವೇದಿಕೆಯ ಸಂಪರ್ಕ ವ್ಯಕ್ತಿಯೊಂದಿಗೆ ಸಂವಹನ ನಡೆಸುವ ಚುಕ್ಕೆಗಳು ಇವು ಆದ್ದರಿಂದ ಗ್ರಾಹಕರು ವೇದಿಕೆಯ ಸಂಪರ್ಕ ವ್ಯಕ್ತಿ ಮತ್ತು ಈ ಎಲ್ಲಾ ಸತ್ಯದ ಕ್ಷಣಗಳಿಂದ ತೃಪ್ತರಾಗಬೇಕು ಅದು ಎಲ್ಲೆಲ್ಲಿ ಈ ಚುಕ್ಕೆಗಳಿವೆ ಆದ್ದರಿಂದ ಸಂಕ್ಷಿಪ್ತವಾಗಿ ಇದು ರೆಸ್ಟೋರೆಂಟ್ 2259 ಸೇವೆಯ ನೀಲನಕ್ಷೆಯಲ್ಲಿ ಏನಿದೆ ಎಂಬುದು ಈ ಕೋರ್ಸ್ನಲ್ಲಿ ನಾವು ಈ ಗುಂಪನ್ನು ನಂತರ ಚರ್ಚಿಸುತ್ತೇವೆ ನಂತರ ನಾವು 5 ನೇ ಹಂತಕ್ಕೆ ಬರುತ್ತೇವೆ ಅದು ವ್ಯವಹಾರ ಪ್ರಕರಣವನ್ನು ಅಭಿವೃದ್ಧಿಪಡಿಸುತ್ತಿದೆ ಹಿಂದಿನ ಪಾಠದಲ್ಲಿ ಚರ್ಚಿಸಿದಂತೆ ಸೇವಾ ಪರಿಕಲ್ಪನೆಯನ್ನು ಮಾರ್ಕೆಟಿಂಗ್ ತಾಂತ್ರಿಕ ಮತ್ತು ಆರ್ಥಿಕ ಕಾರ್ಯಸಾಧ್ಯತೆಗಾಗಿ ಪರೀಕ್ಷಿಸಲಾಗುತ್ತದೆ ಗ್ರಾಹಕರಿಗೆ ಸ್ವೀಕಾರಾರ್ಹ ರೀತಿಯಲ್ಲಿ ಸೇವೆಗಳನ್ನು ತಲುಪಿಸಲು ಸಾಧ್ಯವಾಗುತ್ತದೆ ಎಂದು ಖಾತ್ರಿಪಡಿಸಲಾಗಿದೆ ಗ್ರಾಹಕರು ಸೇವೆಯನ್ನು ಖರೀದಿಸಲು ಸಿದ್ಧರಿದ್ದಾರೆ ಮತ್ತು ಚಾಲ್ತಿಯಲ್ಲಿರುವ ಬ್ಯಾಂಕ್ ಬಡ್ಡಿದರಕ್ಕಿಂತ ಹೆಚ್ಚಿನ ಹೂಡಿಕೆಯ 3 ವರ್ಷಗಳ ಲಾಭ ಅಥವಾ ಉದ್ಯೋಗದ ಬಂಡವಾಳದ ಮೇಲಿನ ಆದಾಯದೊಂದಿಗೆ ಸೇವೆಯು ಲಾಭದಾಯಕವಾಗಿರುತ್ತದೆ ಸೇವೆಯು ಲಾಭದಾಯಕವೆಂದು ತೋರುತ್ತಿಲ್ಲವಾದರೆ ಪರಿಕಲ್ಪನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಲ್ಲಿ ಯಾವುದೇ ಹೆಚ್ಚಿನ ವೆಚ್ಚವನ್ನು ಮಾಡದೆಯೇ ಅದನ್ನು ಕೈಬಿಡಬೇಕು ಆರನೇ ಹಂತವಾದ ಮುಂದಿನ ಹಂತದಲ್ಲಿ ಷೇರುದಾರರು ಮತ್ತು ಹೂಡಿಕೆದಾರರ ನಿರ್ವಹಣೆ ಮತ್ತು ಪ್ರತಿನಿಧಿಗಳ ಅನುಮೋದನೆಗಾಗಿ ಲಾಭದಾಯಕ ವ್ಯವಹಾರ ಪ್ರಕರಣವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಆದ್ದರಿಂದ ಆರನೇ ಹಂತವು ಸೇವಾ ಅಭಿವೃದ್ಧಿ ಮತ್ತು ಪರೀಕ್ಷೆಯ ಹಂತವಾಗಿದೆ ಆದ್ದರಿಂದ ಸೇವೆಗಾಗಿ ವ್ಯವಹಾರ ಪ್ರಕರಣವನ್ನು ಅನುಮೋದಿಸಿದ ನಂತರ ಅದನ್ನು ನಿಜವಾದ ಸೇವೆಯ ಅಭಿವೃದ್ಧಿಗೆ ತೆಗೆದುಕೊಳ್ಳಲಾಗುತ್ತದೆ ಸೇವೆಗಳ ನೀಲನಕ್ಷೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಸೇವಾ ಮೂಲಮಾದರಿಯನ್ನು ನಿಜವಾದ ಗ್ರಾಹಕರೊಂದಿಗೆ ಪರೀಕ್ಷಿಸಲಾಗುತ್ತದೆ ಉದಾಹರಣೆಗೆ ಬ್ಯಾಂಕ್ ಪರೀಕ್ಷಾ ಅವಧಿಗೆ ಪ್ರಸ್ತುತ ಶಾಖೆಗಳನ್ನು ಮರುಸಂಘಟಿಸುವ ಮೂಲಕ ಹೊಸ ಕಲ್ಪನೆ ಮತ್ತು ಹೊಸ ಆಲೋಚನೆಯ ಪ್ರಯೋಜನಗಳ ಬಗ್ಗೆ ನಿಜವಾದ ಗ್ರಾಹಕರಿಂದ ಮಾಹಿತಿಯನ್ನು ಗಮನಿಸಿ ಸಂಗ್ರಹಿಸುವ ಮೂಲಕ ಬ್ಯಾಂಕ್ ಹೊಸ ಆಲೋಚನೆಗಳನ್ನು ಪರೀಕ್ಷಿಸಬಹುದು ಒಂದು ಬ್ಯಾಂಕ್ ಸಿಎನ್ಎನ್ ಚಾನೆಲ್ನೊಂದಿಗೆ ಟಿವಿಗಳನ್ನು ಸ್ಥಾಪಿಸುವುದರಿಂದ ಗ್ರಾಹಕರ ಕಾಯುವ ಸಮಯವನ್ನು ಕಡಿಮೆ ಮಾಡಬಹುದು ಎಂದು ಕಂಡುಹಿಡಿದಿದೆ ಮತ್ತು ನಂತರ ಅದನ್ನು ದೊಡ್ಡ ಶಾಖೆಗಳಲ್ಲಿ ಅನುಷ್ಠಾನಕ್ಕೆ ತೆಗೆದುಕೊಳ್ಳಲಾಗಿದೆ ಈ ರೀತಿಯಾಗಿ ಎಲ್ಲಾ ಹೊಸ ಪರಿಕಲ್ಪನೆಗಳನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಗ್ರಾಹಕರಿಗೆ ಸಾಕಷ್ಟು ಪ್ರಯೋಜನಗಳನ್ನು ಒದಗಿಸದ ಆ ವಿಚಾರಗಳನ್ನು ಕೂಡಲೇ ಕೈಬಿಡಲಾಗುತ್ತದೆ ನಾವು ಏಳನೇ ಹಂತಕ್ಕೆ ಹೋಗುತ್ತೇವೆ ಅದು ಮಾರುಕಟ್ಟೆ ಪರೀಕ್ಷೆ ಸೇವಾ ಮೂಲಮಾದರಿಗಳನ್ನು ಪರೀಕ್ಷಿಸಿದ ನಂತರ ಇವುಗಳನ್ನು ಮಾರ್ಗದರ್ಶಕ ಪರೀಕ್ಷೆಗೆ ಸೇರಿಸಲಾಗುತ್ತದೆ ಈ ಹಂತದಲ್ಲಿ ಪರ್ಯಾಯ ಮಾರ್ಕೆಟಿಂಗ್ ಮಿಶ್ರಣ ಅಂಶಗಳು ಅಥವಾ 7 P's ಆಯ್ಕೆಗಳನ್ನು ಪರೀಕ್ಷಿಸಲಾಗುತ್ತದೆ ಮೊದಲಿಗೆ ಸಂಸ್ಥೆಯ ಉದ್ಯೋಗಿಗಳಿಗೆ ಪ್ರಾಯೋಗಿಕ ಸೇವೆಯನ್ನು ನೀಡಲಾಗುತ್ತದೆ ಮತ್ತು ಅವರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲಾಗುತ್ತದೆ ಸ್ವೀಕರಿಸಿದ ಪ್ರತಿಕ್ರಿಯೆಗೆ ಅನುಗುಣವಾಗಿ ಸೇವೆಯನ್ನು ಮಾರ್ಪಡಿಸಲಾಗುತ್ತದೆ ಮತ್ತು ನಿಜವಾದ ಗ್ರಾಹಕರಿಗೆ ಅಲ್ಪಾವಧಿಗೆ ನೀಡಲಾಗುತ್ತದೆ ಮತ್ತು ಅವರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲಾಗುತ್ತದೆ ಸೇವೆಯಲ್ಲಿ ಮತ್ತಷ್ಟು ಮಾರ್ಪಾಡುಗಳನ್ನು ಮಾಡಲು ಮತ್ತು ಯಾವುದೇ ಸಡಿಲವಾದ ತುದಿಗಳನ್ನು ಕಟ್ಟಲು ಪ್ರತಿಕ್ರಿಯೆಯನ್ನು ವಿಶ್ಲೇಷಿಸಲಾಗುತ್ತದೆ ಸೇವೆಯು ಮಾರುಕಟ್ಟೆ ಪರೀಕ್ಷೆಯ ಹಂತವನ್ನು ದಾಟಿ ಹೋದರೆ ಮತ್ತು ಗ್ರಾಹಕರು ಹೊಸ ಸೇವೆಯ ಬಗ್ಗೆ ಉತ್ಸಾಹ ತೋರುತ್ತಿದ್ದರೆ ಸೇವೆಯು ಲಾಭವನ್ನು ಗಳಿಸುತ್ತದೆ ಎಂದು ಅಂದಾಜಿಸಲಾಗಿದೆ ಸೇವಾ ಅಭಿವೃದ್ಧಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲಾಗುತ್ತದೆ ನಂತರ 8 ನೇ ಹಂತಕ್ಕೆ ಬನ್ನಿ ಅದು ವಾಣಿಜ್ಯೀಕರಣವಾಗಿದೆ ನಂತರ ಹೊಸ ಸೇವೆಯನ್ನು ಹೊರತರುವ ಯೋಜನೆಯನ್ನು ರೂಪಿಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಹಂತಹಂತವಾಗಿ ಕಡಿಮೆ ಅಪಾಯಕಾರಿ ಮಾರುಕಟ್ಟೆಗೆ ತೆರೆಯುವ ಮೂಲಕ ಮತ್ತು ಪ್ರತಿಕ್ರಿಯೆ ಅನುಕೂಲಕರವಾಗಿದ್ದರೆ ಅದನ್ನು ಇತರ ಮಾರುಕಟ್ಟೆಗಳಿಗೆ ತ್ವರಿತವಾಗಿ ಹರಡಲಾಗುತ್ತದೆ ವಾಣಿಜ್ಯೀಕರಣವು 2 ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ ಸೇವೆಗಳನ್ನು ತಲುಪಿಸಲು ಹೊರಟಿರುವ ಹೆಚ್ಚಿನ ಸಂಖ್ಯೆಯ ಸೇವಾ ಸಿಬ್ಬಂದಿಗಳ ಬೆಂಬಲವನ್ನು ಪಡೆಯುವುದು ಮೊದಲ ಉದ್ದೇಶವಾಗಿದೆ ಈ ಹಂತದಲ್ಲಿ ಹೊಸ ಸೇವೆಯನ್ನು ಸಂಸ್ಥೆಯ ಉದ್ಯೋಗಿಗಳಿಗೆ ಹೊಸ ಜಾಣ ಕೊಡುಗೆಯಾಗಿ ಮಾರಾಟ ಮಾಡಲಾಗುತ್ತದೆ ಅದು ಸಂಸ್ಥೆಗೆ ಲಾಭ ಮತ್ತು ಬೋನಸ್ಗಳನ್ನು ನೀಡುತ್ತದೆ ಗ್ರಾಹಕರು ಖರೀದಿಸಿದ ಮತ್ತು ಸೇವೆಯನ್ನು ಬಳಸುವ ಅವಧಿಯುದ್ದಕ್ಕೂ ಸೇವೆಯನ್ನು ಮೇಲ್ವಿಚಾರಣೆ ಮಾಡುವುದು ಎರಡನೆಯ ಉದ್ದೇಶವಾಗಿದೆ ಸತ್ಯದ ಕ್ಷಣದಲ್ಲಿನ ಪ್ರತಿಯೊಂದು ಸಂವಹನ ಮತ್ತು ಪ್ರತಿ ವಿವರವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಮತ್ತು ನಂತರದ ಅಗತ್ಯಗಳನ್ನು ಪೂರೈಸಲಾಗಿದೆಯೆ ಎಂದು ಗ್ರಾಹಕರಿಂದ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಲಾಗುತ್ತದೆ ಅವರು ಸೇವೆಯಿಂದ ಪ್ರಯೋಜನಗಳನ್ನು ಪಡೆಯುತ್ತಾರೆಯೇ ಮತ್ತು ತೃಪ್ತರಾಗಿದ್ದಾರೆಯೇ ಮತ್ತು ಸೇವೆಯಲ್ಲಿ ಅವರು ಯಾವ ಮಾರ್ಪಾಡುಗಳನ್ನು ಮಾಡಲು ಬಯಸುತ್ತಾರೆ ಈ ರೀತಿ ಸಂಗ್ರಹಿಸಿದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಸೇವೆಯನ್ನು ನಿರಂತರವಾಗಿ ಮಾರ್ಪಡಿಸಲಾಗುತ್ತದೆ ಬೆಲೆ ಮತ್ತು ಇತರ ಮಾರ್ಕೆಟಿಂಗ್ ಮಿಶ್ರಣ ಅಂಶಗಳೊಂದಿಗೆ ಗ್ರಾಹಕರ ಸೌಕರ್ಯವನ್ನು ಸೇವಾ ವ್ಯವಸ್ಥಾಪಕರಿಂದ ಸಂಪೂರ್ಣವಾಗಿ ಖಾತ್ರಿಪಡಿಸಲಾಗುತ್ತದೆ ಮತ್ತು ಹೊಂದಾಣಿಕೆ ಮತ್ತು ಸುಧಾರಣೆಗಳನ್ನು ನಿರಂತರವಾಗಿ ಮಾಡಲಾಗುತ್ತದೆ ಇದರಿಂದ ಗ್ರಾಹಕರು ಸೇವೆಯನ್ನು ಖರೀದಿಸಲು ಬಲವಾದ ಅವಶ್ಯಕತೆಯಿದೆ ಎಂದು ಭಾವಿಸುತ್ತಾರೆ ಮತ್ತು ಕೊನೆಯದಾಗಿ 9ನೇ ಹಂತ ಇದೆ ಇದು ಪೋಸ್ಟ್ ಲಾಂಚ್ ಮಾರ್ಕೇಟಿಗೆ ಇಳಿಸಿದ ನಂತರದ ಮೌಲ್ಯಮಾಪನದ ಬಗ್ಗೆ ಪೂರ್ವಯೋಜಿತ ಪರಿಶೀಲನೆಯ ಅವಧಿಯ ಪ್ರಕಾರ ಕಾರ್ಯಕ್ಷಮತೆಗಾಗಿ ಸೇವೆಯನ್ನು ಪರಿಶೀಲಿಸಲಾಗುತ್ತದೆ ಗ್ರಾಹಕರು ಉದ್ಯೋಗಿಗಳು ಮಾರುಕಟ್ಟೆ ಮತ್ತು ಸಂದರ್ಭವು ಸಮಯದೊಂದಿಗೆ ಬದಲಾಗುತ್ತಲೇ ಇರುತ್ತದೆ ಮೇಲಿನ ಆಯಾಮಗಳಲ್ಲಿನ ಬದಲಾವಣೆಗಳಿಗೆ ಅನುಗುಣವಾಗಿ ಸೇವೆಯಲ್ಲಿ ಅಗತ್ಯ ಬದಲಾವಣೆಗಳನ್ನು ನಿಯತಕಾಲಿಕವಾಗಿ ಪರಿಣಾಮ ಬೀರುವುದು ಮುಖ್ಯ ಈ ಹಂತದಲ್ಲಿ ಸೇವಾ ನೀಲನಕ್ಷೆ ಸೂಕ್ತವಾಗಿ ಕೆಲಸಕ್ಕೆ ಬರುತ್ತದೆ ಹೆಚ್ಚಿನ ದಕ್ಷತೆಯನ್ನು ಪಡೆಯಲು ಮತ್ತು ಗ್ರಾಹಕರಿಗೆ ದೊರೆತ ಪ್ರಯೋಜನಗಳ ಒಂದು ಭಾಗವನ್ನು ಮತ್ತು ಅದೇ ಭಾಗವನ್ನು ಸಂಸ್ಥೆಗೆ ತಲುಪಿಸಲು ಪರ್ಯಾಯ ಮಾರ್ಗಗಳಿಗಾಗಿ ಇದನ್ನು ಪರಿಶೀಲಿಸಲಾಗುತ್ತದೆ ಗ್ರಾಹಕರು ಮತ್ತು ನೌಕರರನ್ನು ಹೊಸ ಸೇವೆಗಾಗಿ ಹೊಸ ಆಲೋಚನೆಗಳಿಗಾಗಿ ವಿನಂತಿಸಲಾಗುತ್ತದೆ ಗ್ರಾಹಕರು ಮತ್ತು ಉದ್ಯೋಗಿಗಳನ್ನು ಹೊಸ ಸೇವೆಗಾಗಿ ಹೊಸ ಆಲೋಚನೆಗಳಿಗಾಗಿ ವಿನಂತಿಸಲಾಗಿದೆ ಮತ್ತು ಗ್ರಾಹಕರಿಗೆ ಇತ್ತೀಚಿನದನ್ನು ಒದಗಿಸಲು ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿಗಳಿಗಿಂತ ಮುಂದೆ ಉಳಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಪಾಠದಲ್ಲಿ ಅದೇ ಇದೆ ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು